ಇಂಜಿನಿಯರಿಂಗ್ ಗಣಿತ I ರ ಕುರಿತು ಉಪನ್ಯಾಸಗಳಿಗೆ ಸ್ವಾಗತ ಮತ್ತು ಇಂದಿನ ವಿಷಯವು ಅನಿರ್ದಿಷ್ಟ ರೂಪಗಳು ಆದ್ದರಿಂದ ಇವುಗಳು ನಾವು ಇಂದು ಒಳಗೊಳ್ಳುವ ಪರಿಕಲ್ಪನೆಗಳು ಆದ್ದರಿಂದ ಅನಿರ್ದಿಷ್ಟ ರೂಪಗಳು ಅಂತಹ ರೂಪಗಳನ್ನು ನಿರ್ಧರಿಸಲು ನೆರವಾಗುವ ಬಹಳ ಮೂಲಭೂತ ತತ್ವವಾದ ಎಲ್ ಹಾಸ್ಪಿಟಲ್ ನಿಯಮಗಳನ್ನು ಒಳಗೊಳ್ಳುತ್ತೇವೆ ಮತ್ತು ಕೆಲವು ಪರಿಹರಿಸಲಾದ ಉದಾಹರಣೆಗಳನ್ನು ಕೂಡ ನೋಡುತ್ತೇವೆ ಆದ್ದರಿಂದ ನಾನು ಅನಿರ್ದಿಷ್ಟ ರೂಪಗಳನ್ನು ಪ್ರಾರಂಭಿಸುವ ಮೊದಲು ಹಿಂದಿನ ಉಪನ್ಯಾಸದಿಂದ ನೆನಪಿಸಿಕೊಳ್ಳಿ ಸಾಮಾನ್ಯೀಕೃತ ಸರಾಸರಿ ಮೌಲ್ಯ ಪ್ರಮೇಯ ಅಥವಾ ಹಿಂದಿನ ಉಪನ್ಯಾಸದಲ್ಲಿ ಚರ್ಚಿಸಲಾದ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯವನ್ನು ನೆನಪಿಸಿಕೊಳ್ಳಿ ಆದ್ದರಿಂದ ನಾವು ನೋಡಿದ್ದೇವೆ ಮತ್ತು ಎರಡು ಫಂಕ್ಷನ್ ಕಾರ್ಯ ಗಳು ಮುಚ್ಚಿದ ಮಧ್ಯಂತರದಲ್ಲಿ ನಿರಂತರ ಮತ್ತು ತೆರೆದ ಮಧ್ಯಂತರ a b ದಲ್ಲಿ ಡಿಫರೆನ್ಸ್ಸಿಬಲ್ ಆಗಿದ್ದರೆ ಮತ್ತು ಉತ್ಪನ್ನ ಮಧ್ಯಂತರದ ಒಳಗೆ ಎಲ್ಲಿಯೂ ಕಣ್ಮರೆಯಾಗದಿದ್ದರೆ ನಂತರ ಬಿಂದು c ಯು ತೆರೆದ ಮಧ್ಯಂತರ a b ಅಸ್ತಿತ್ವದಲ್ಲಿವೆ ಇಲ್ಲಿ ಈ ಅಂಶ ಈ ಭಾಗಲಬ್ಧದ ಸಮಾನವಾಗಿರುತ್ತದೆ ಪಾಯಿಂಟ್ ನಲ್ಲಿನ ಆ ಉತ್ಪನ್ನಗಳ ಅನುಪಾತಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಫಲಿತಾಂಶಗಳ ಮೊತ್ತವನ್ನು ಸಾಬೀತುಪಡಿಸಲು ಈ ಸಾಮಾನ್ಯೀಕೃತ ಸರಾಸರಿ ಮೌಲ್ಯ ಪ್ರಮೇಯವನ್ನು ಇಂದು ಬಳಸಲಾಗುತ್ತದೆ ಮತ್ತು ಅನಿರ್ದಿಷ್ಟ ರೂಪಗಳು ಯಾವುವು ಆದ್ದರಿಂದ ಉದಾಹರಣೆಗೆ ನಾವು ಈ ಪರಿಗಣಿಸಿದರೆ ಈ ಮತ್ತು ನ ಅನುಪಾತ ಅಥವಾ ನಾವು ಆದ್ದರಿಂದ ಆಗಿದ್ದಾಗ ಇವುಗಳನ್ನು ಮೌಲ್ಯಮಾಪನ ಮಾಡಲು ನಾವು ಬಯಸುತ್ತೇವೆ ಆದ್ದರಿಂದ ನಾವು ಸಬ್ಸ್ಟಿಟ್ಯೂಟ್ ಬದಲಿಸಿದರೆ ಮಾಡಿದರೆ ನಾವು ಇಲ್ಲಿ ಪಡೆಯುತ್ತಿದ್ದೇವೆ ಮತ್ತು ಅದೇ ರೀತಿ ಇಲ್ಲಿ ನಾವು ಪಡೆಯುತ್ತಿದ್ದೇವೆ ಆದ್ದರಿಂದ ಈ ಸಂದರ್ಭಗಳಲ್ಲಿ ನಾವು ಕೇವಲ ಬದಲಿಸಲು ಮತ್ತು ಈ ಅಭಿವ್ಯಕ್ತಿಗಳ ಮೌಲ್ಯವನ್ನು ಪಡೆಯಲು ಸಾಧ್ಯವಿಲ್ಲ ಅಥವಾ ಉದಾಹರಣೆಗೆ ನಮಗೆ ಇಲ್ಲಿ ನೀಡಲಾಗಿದೆ ಮತ್ತು ಆಗಿದ್ದಾಗ ಈ ಅಭಿವ್ಯಕ್ತಿ ಗೆ ಏನಾಗುತ್ತದೆ ಎಂದು ನಾವು ನೋಡಲು ಬಯಸುತ್ತೇವೆ ಆದ್ದರಿಂದ ನಾವು ಇಲ್ಲಿ ಹಾಕಿದರೆ ಆದ್ದರಿಂದ ಮತ್ತೆ ಆದ್ದರಿಂದ ಮತ್ತು ವಿಭಜಿಸಲಾಗುತ್ತದೆ ಆದ್ದರಿಂದ ನಾವು ಇನ್ನೊಂದು ಫಾರ್ಮ್ ಅನ್ನು ಹೊಂದಿದ್ದೇವೆ ಅದನ್ನು ದಿಂದ ಬದಲಿಸುವ ಮೂಲಕ ನೇರವಾಗಿ ಮೌಲ್ಯಮಾಪನ ಮಾಡಲಾಗುವುದಿಲ್ಲ ಆದ್ದರಿಂದ ಪ್ರಶ್ನೆ ಮತ್ತು ಎರಡೂ ಗೆ ಒಲವು ತೋರಿದಾಗ ಅನುಪಾತಕ್ಕೆ ಏನಾಯಿತು ಈ ಉದಾಹರಣೆಗಳಲ್ಲಿ ನಾವು ಪರಿಗಣಿಸಿರುವ ಸಂದರ್ಭಗಳು ಇವು ಮತ್ತು ಎರಡರಲ್ಲೂ ಮತ್ತು ಈಗ ನಾವು ಈ ಅಭಿವ್ಯಕ್ತಿಗಳಿಗೆ ಏನಾಗಬಹುದು ಎಂದು ನೋಡಲು ಬಯಸುತ್ತೇವೆ ಮತ್ತು ಇಂದಿನ ಉಪನ್ಯಾಸದಲ್ಲಿ ನಾವು ಉದಾಹರಣೆಗೆ ಇಲ್ಲಿ ಈ ರೂಪ ನೋಡುತ್ತೇವೆ ನಾವು x ತೆಗೆದುಕೊಳ್ಳಬಹುದು ಏಕೆಂದರೆ ನಾವು ಎಂದು ಈ ಅಭಿವ್ಯಕ್ತಿಯಲ್ಲಿ ಬದಲಿಸಲಾಗುವುದಿಲ್ಲ ಆದರೆ ನಾವು ಮಿತಿಯ ಬಗ್ಗೆ ಮಾತನಾಡಬಹುದು ಆದ್ದರಿಂದ ರಂತೆ ಬರಲಿದೆ ಆದರೆ ಎರಡನೆಯ ಸಂದರ್ಭದಲ್ಲಿ ಈ ಅನ್ನು ಈ ಅನ್ನು ಅಂಶದಿಂದ ರದ್ದುಗೊಳಿಸುವ ಮೂಲಕ ಪಡೆಯಬಹುದು ಏಕೆಂದರೆ ಈ ಅಂಶವನ್ನು ಮತ್ತು ನಂತೆ ಬರೆಯಬಹುದು ಆದ್ದರಿಂದ ಈ ರೊಂದಿಗೆ ಈ ಮತ್ತು ನಂತರ ಈ ಮಿತಿ ಕೇವಲ ಈ ಒಂದು ನಾವು ಮತ್ತೊಮ್ಮೆ ಮೌಲ್ಯಮಾಪನ ಮಾಡಬಹುದು ಈ ಮಿತಿ ಎಂದು ನಾವು ನಂತರ ಉಪನ್ಯಾಸದಲ್ಲಿ ನೋಡುತ್ತೇವೆ ಆದ್ದರಿಂದ ಈ ಮೂರು ಪ್ರಕರಣಗಳಲ್ಲಿ ಈ ರೂಪಗಳು ರೂಪಗಳಾಗಿವೆ ಎಂದು ನಾವು ನೋಡಿದ್ದೇವೆ ಆದರೆ ಅವುಗಳ ಮಿತಿಗಳು ವಿಭಿನ್ನವಾಗಿವೆ ಮೊದಲ ಸಂದರ್ಭದಲ್ಲಿ ಅದು ಇಲ್ಲಿ ಅದು ಮತ್ತು ಮೂರನೆಯದು ಆದ್ದರಿಂದ ಈ ಅನಿರ್ದಿಷ್ಟ ಅಭಿವ್ಯಕ್ತಿಗಳು ಯಾವುವು ನಾವು ಈಗ ನೋಡುತ್ತೇವೆ ಆದ್ದರಿಂದ ಅವು ಕಾಣಿಸಬಹುದು ನಾವು ಈಗಷ್ಟೇ ಅಂಶ ಮತ್ತು ಛೇದ ಡಿನಾಮಿನೇಟರ್ ಎರಡೂ ಇತರ ಸಾಧ್ಯತೆಯನ್ನು ನೋಡಿದ್ದೇವೆ ಆದ್ದರಿಂದ ನಾವು ಅಥವಾ ರೂಪವನ್ನು ಹೊಂದಿದ್ದೇವೆ ಇವೆಲ್ಲವೂ ಅಥವಾ ಪವರ್ ಅನಂತ ಈ ಘಾತೀಯ ರೂಪದಲ್ಲಿ ಇರುವ ಇತರ ಅನಿರ್ದಿಷ್ಟ ರೂಪಗಳು ಆದ್ದರಿಂದ ಇವೆಲ್ಲವೂ ಅನಿರ್ದಿಷ್ಟ ರೂಪ ಮತ್ತು ಉದಾಹರಣೆಗೆ ಅಥವಾ ರ ಮೌಲ್ಯ ಏನು ಎಂದು ನಮಗೆ ತಿಳಿದಿಲ್ಲ ಆದ್ದರಿಂದ ಇಲ್ಲಿನ ಒಂದು ಟೀಕೆ ಈ ಅಭಿವ್ಯಕ್ತಿಗಳು ವಿಭಿನ್ನವಾಗಿದ್ದರೆ ನಂತರ ಇವುಗಳನ್ನು ನಾವು ಅನಿರ್ದಿಷ್ಟ ರೂಪಗಳು ಎಂದು ಕರೆಯುತ್ತೇವೆ ಉದಾಹರಣೆಗೆ ಅಥವಾ ಮತ್ತು ಈ ರೂಪಗಳು ಅನಿರ್ದಿಷ್ಟ ರೂಪಗಳಲ್ಲ ಎಂಬುದನ್ನು ಗಮನಿಸಿ ಮತ್ತು ಈ ಅಭಿವ್ಯಕ್ತಿಗಳ ಮೌಲ್ಯವನ್ನು ನಾವು ನೇರವಾಗಿ ಕಂಡುಹಿಡಿಯಬಹುದು ಉದಾಹರಣೆಗೆ ಈ ರ ಮೌಲ್ಯ ಏನು ಇದು ಕೇವಲ 0 ಮತ್ತು ನೀವು ಸ್ವಾಭಾವಿಕವಾಗಿ ಎರಡು ದೊಡ್ಡ ಸಂಖ್ಯೆಗಳನ್ನು ಗುಣಿಸಿದಾಗ ಸಿಗುತ್ತವೆ ಮತ್ತೆ ಇಲ್ಲಿ ಮತ್ತೆ ಆಗುತ್ತದೆ ಮತ್ತು ಅದೇ ಕಾರಣದಿಂದ ಇದು ಕೂಡ ಮತ್ತು ಯನ್ನು ನಾವು ಭಾಗಿಸು ಎಂದು ಮತ್ತೆ ಬರೆಯಬಹುದು ಮತ್ತು ನಂತರ ಆದ್ದರಿಂದಇದು ಆಗುತ್ತದೆ ಇದು ಆದ್ದರಿಂದ ಈ ರೂಪಗಳು ಅನಿರ್ದಿಷ್ಟ ರೂಪಗಳಲ್ಲ ಆದ್ದರಿಂದ ಲೆಕ್ಕಾಚಾರದ ಸಮಯದಲ್ಲಿ ನಾವು ಅಂತಹ ಅಭಿವ್ಯಕ್ತಿಗಳನ್ನು ಕಂಡುಕೊಂಡರೆ ನಾವು ಈ ಮೌಲ್ಯಗಳನ್ನು ನೇರವಾಗಿ ಬದಲಿಸಬಹುದು ಆದರೆ ಯು ಅಂತಹ ಈ ಎಲ್ಲ ಪ್ರಕರಣಗಳಿಗೆ ನಾವು ಹೆಚ್ಚು ಜಾಗರೂಕರಾಗಿರಬೇಕು ಏಕೆಂದರೆ ನಾವು ಕೆಲವು ನಿಯಮಗಳಿಂದ ಆ ಮೌಲ್ಯಗಳನ್ನು ಮೌಲ್ಯಮಾಪನ ಮಾಡಬೇಕು ಉದಾಹರಣೆಗೆ ಯ ಮೌಲ್ಯ ಏನು ಎಂದು ಸ್ಪಷ್ಟವಾಗಿಲ್ಲ ಆದ್ದರಿಂದ ಅಂತಹ ಅನಿರ್ದಿಷ್ಟ ರೂಪಗಳನ್ನು ನಿರ್ಧರಿಸಲು ಎಲ್ ಹಾಸ್ಪಿಟಲ್ ನಿಯಮವು ಒಂದು ಮೂಲಭೂತ ನಿಯಮವಾಗಿದೆ ಎಂದು ಇಲ್ಲಿನ ಪರಿಕಲ್ಪನೆ ಆದ್ದರಿಂದ ಇಲ್ಲಿ ಏನು ನಾವು ಈ ಮೂಲಕ ಹೋಗೋಣ ಈ ಮತ್ತು ಎರಡು ಫಂಕ್ಷನ್ ಕಾರ್ಯ ಗಳು ಮತ್ತು ಮುಚ್ಚಿದ ಮಧ್ಯಂತರ ದಲ್ಲಿ ನಿರಂತರವಾಗಿರುತ್ತವೆ ಮತ್ತು ಮುಕ್ತ ಮಧ್ಯಂತರ ದಲ್ಲಿ ಡಿಫ್ರೆರೆನ್ಸ್ಸೇಬಲ್ ಮತ್ತು ಈ ಅವಿಭಾಜ್ಯನ ವ್ಯುತ್ಪನ್ನವು ಮಧ್ಯಂತರದೊಳಗೆ ಎಲ್ಲಿಯೂ ಮಾಯವಾಗುವುದಿಲ್ಲ ಎಂದು ಊಹಿಸಿಕೊಳ್ಳಿ ಆದ್ದರಿಂದ ಈ ಎಲ್ಲಾ ಷರತ್ತುಗಳು ಕೌಚಿ ಸರಾಸರಿ ಮೌಲ್ಯ ಪ್ರಮೇಯದ ಪರಿಸ್ಥಿತಿಗಳು ಅಥವಾ ನಾವು ಇಂದು ನೋಡಿದ ಸಾಮಾನ್ಯೀಕೃತ ಸರಾಸರಿ ಮೌಲ್ಯ ಪ್ರಮೇಯ ಮತ್ತು ಆ ಷರತ್ತುಗಳಿಗೆ ಹೆಚ್ಚುವರಿಯಾಗಿ ನಾವು ಅನ್ನು ಹೊಂದಿದ್ದರೆ ಫಂಕ್ಷನ್ ಕಾರ್ಯವು ಎಂದು ಮೌಲ್ಯವನ್ನು ತೆಗೆದುಕೊಳ್ಳುತ್ತಿದೆ ಮತ್ತು ಎರಡನೇ ಫಂಕ್ಷನ್ ಕಾರ್ಯ ಸಹ ಮೌಲ್ಯವನ್ನು ಎಂದು ಈ ತೆಗೆದುಕೊಳ್ಳುತ್ತಿದೆ ಈ ಹಂತದಲ್ಲಿ ಈ ಎಲ್ ಹಾಸ್ಪಿಟಲ್ ನಿಯಮದ ಪುರಾವೆಯಲ್ಲಿ ನೀವು ಮಿತಿಯನ್ನುಎಂದು ಮೌಲ್ಯಮಾಪನ ಮಾಡಲು ಬಯಸಿದರೆ ಸ್ವಾಭಾವಿಕವಾಗಿ ಒಂದು ಸೆಟ್ಟಿಂಗ್ನಲ್ಲಿ ಬಲಭಾಗದಿಂದ ಸರಿಯಾದ ಮಿತಿಯನ್ನು ಎಂದು ಮಿತಿಗೊಳಿಸಿ ನೇರವಾಗಿ ನಾವು ಇಲ್ಲಿ ನೋಡಿ ಈ ಅನುಪಾತ ಯು ಆದ್ದರಿಂದ ಇದು ಇದೆ ಆದರೆ ನೀವು ಈ ಮಿತಿಯನ್ನು ತೆಗೆದುಕೊಂಡರೆ ಮತ್ತು ಈ ನಿಯಮವು ಈ ಮಿತಿ ಎಂದು ಹೇಳಿದರೆ ಈ ಸೀಮಿತಗೊಳಿಸುವ ಮೌಲ್ಯವು ಈ ಸೀಮಿತಗೊಳಿಸುವ ಮೌಲ್ಯಕ್ಕೆ ಸಮಾನವಾಗಿರುತ್ತದೆ ಅದು ಉತ್ಪನ್ನಗಳ ಅನುಪಾತವಾಗಿದೆ ಆದ್ದರಿಂದ ಇದು ಉತ್ಪನ್ನಗಳ ಮತ್ತೊಂದು ಅನ್ವಯವಾಗಿದೆ ಮತ್ತು ಸ್ವಾಭಾವಿಕವಾಗಿ ಈ ಮಿತಿಗಳ ಮಿತಿ ಅಸ್ತಿತ್ವದಲ್ಲಿದ್ದಾಗ ಇಲ್ಲದಿದ್ದರೆ ಇದು ಅಸ್ತಿತ್ವದಲ್ಲಿಲ್ಲದಿದ್ದರೆ ಇದು ಅರ್ಥವಾಗುವುದಿಲ್ಲ ನಾವು ಸ್ವಲ್ಪ ಸಮಯದ ನಂತರ ಈ ಹಂತಕ್ಕೆ ಬರುತ್ತೇವೆ ಮತ್ತು ಈ ಮಿತಿ ಅಸ್ತಿತ್ವದಲ್ಲಿಲ್ಲದ ಒಂದು ಉದಾಹರಣೆಯನ್ನು ನಾವು ನೋಡುತ್ತೇವೆ ಆದರೆನ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ಇದರ ಅರ್ಥವಲ್ಲ ಆದ್ದರಿಂದ ಇಲ್ಲಿರುವ ನಿಯಮವೆಂದರೆ ಅಂತಹ ಮಿತಿಗಳು ಉತ್ಪನ್ನಗಳ ಮಿತಿಯನ್ನು ಹೊಂದಿದ್ದರೆ ಇದು ಫಂಕ್ಷನ್ ಕಾರ್ಯಗಳ ಈ ಅನುಪಾತದ ಮಿತಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ನೀವು ಬಳಸಿದರೆ ನಾವು ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಿದಾಗ ಪುರಾವೆ ಬಹಳ ಸರಳವಾಗುತ್ತದೆ ಕೌಚಿ ಸರಾಸರಿ ಮೌಲ್ಯ ಪ್ರಮೇಯವನ್ನುಬಳಸಿದರೆ ಆದ್ದರಿಂದ ಇದನ್ನು ಇಂದು ಸಂಕ್ಷಿಪ್ತಗೊಳಿಸಲಾಗಿದೆ ಈ ಕೌಚಿ ಸರಾಸರಿ ಮೌಲ್ಯವು ಪ್ರಮೇಯವಾಗಿದ್ದು f ಮತ್ತು ನಂತರ ಮತ್ತು ಇರುತ್ತದೆ ನಾವು ಎರಡು ಫಂಕ್ಷನ್ ಕಾರ್ಯಗಳನ್ನು ಮಾಡಿದಾಗ ಆದ್ದರಿಂದ ಈ ಕೌಚಿ ಸರಾಸರಿ ಮೌಲ್ಯವು ಪ್ರಮೇಯವಾಗಿದ್ದು f ಮತ್ತು ನಂತರ ಮತ್ತು ಇರುತ್ತದೆ ಮತ್ತು ಎಲ್ಲೋ ಮತ್ತು ನಡುವೆ ಇರುತ್ತದೆ ಆದ್ದರಿಂದ ನಾವು ಇಲ್ಲಿ ಅನ್ನು ಮಧ್ಯಂತರದಲ್ಲಿ ತೆಗೆದುಕೊಂಡಿದ್ದೇವೆ ಸ್ವಾಭಾವಿಕವಾಗಿ ಗೆ ಸಮನಾಗಿರುವುದಿಲ್ಲ ಮತ್ತು ನಂತರ ನಾವು ಈ ಸಾಮಾನ್ಯೀಕೃತ ಸರಾಸರಿ ಮೌಲ್ಯ ಪ್ರಮೇಯವನ್ನು ಮಧ್ಯಂತರದಲ್ಲಿ ನಿಂದ ಗೆ ಅನ್ವಯಿಸಿದ್ದೇವೆ ಆದ್ದರಿಂದ ಫಂಕ್ಷನ್ ನ ಕ್ರಿಯೆಯ ಮೌಲ್ಯವು ಮತ್ತು ಫಂಕ್ಷನ್ ಕ್ರಿಯೆ ಯ ಮೌಲ್ಯ ನಮಗೆ ತಿಳಿದಿದೆ ಆದ್ದರಿಂದ ಫಂಕ್ಷನ್ ಗಳಿಗೆ 0 ನಲ್ಲಿ ತಿಳಿದಿದೆ ಆದ್ದರಿಂದ ಈ ಅಭಿವ್ಯಕ್ತಿಯೊಂದಿಗೆ ಇಲ್ಲಿ ಎಡಭಾಗ ಆದ್ದರಿಂದ ಇಲ್ಲಿ ಈ ಭಾಗಿಸು ಗೆ ಸಮಾನವಾಗಿರುತ್ತದೆ ಮತ್ತು ಈ ಮಧ್ಯಂತರದಲ್ಲಿ ಸೇರುತ್ತದೆ ಆದ್ದರಿಂದ ಈಗ ಈ ಮಿತಿಯನ್ನು ನಾವು ಎಂದು ತೆಗೆದುಕೊಳ್ಳುತ್ತೇವೆ ಎಂದು ನೀವು ಗಮನಿಸಿ ಮತ್ತು ಇದು ಮುಕ್ತ ಮಧ್ಯಂತರ ಸೇರಿದೆ ಆದ್ದರಿಂದ ನೈಸರ್ಗಿಕವಾಗಿ a ಗೆ ಹೋದರೆ a ಗೆ ಹೋಗುತ್ತದೆ ಆದ್ದರಿಂದ ಇಲ್ಲಿ ಮುಂದಿನದು ಇದನ್ನೇ ಆದ್ದರಿಂದ ನಾವು ಇಲ್ಲಿ ಮಿತಿಯನ್ನು ತೆಗೆದುಕೊಂಡರೆ ಮತ್ತು ನಂತರ ಇದು ಮಿತಿಗೆ ಸಮನಾಗಿರುತ್ತದೆ ಪ್ಲಸ್ಗೆ ಹೋಗುತ್ತದೆ ಏಕೆಂದರೆ ಮಧ್ಯಂತರಕ್ಕೆ ಸೇರಿದೆ ಆದ್ದರಿಂದ ಹೋಗುತ್ತದೆ ಆದ್ದರಿಂದ ಬಲಭಾಗದಿಂದ ಮತ್ತು ಇಲ್ಲಿ ಈ ವ್ಯುತ್ಪನ್ನ ಮತ್ತು ಈಗ ನಾವು ಈ ವನ್ನು ಬೇರೆ ಹೆಸರಿನಿಂದ ಬದಲಾಯಿಸಬಹುದು ಅಥವಾ ಇಲ್ಲಿರುವ ಸೆಟ್ಟಿಂಗ್ನಲ್ಲಿ ಹೆಚ್ಚು ಸೂಕ್ತವಾಗಿದೆ ಆದ್ದರಿಂದ ಈ ಈ ಅನುಪಾತ ಏನೂ ಅಲ್ಲ ಆದರೆ ಎಂದು ನಾವು ನೋಡಿದ್ದೇವೆ ಆದ್ದರಿಂದ ಇದು ಸಾಮಾನ್ಯೀಕರಿಸಿದ ಸರಾಸರಿ ಮೌಲ್ಯ ಪ್ರಮೇಯವನ್ನು ಬಳಸಿಕೊಂಡು ಈ ಎಲ್ ಹಾಸ್ಪಿಟಲ್ L' Hospital ನಿಯಮದ ಪುರಾವೆ 0 ನಾವು ತೆಗೆದುಕೊಂಡ ಈ L ಹಾಸ್ಪಿಟಲ್ಸ್ ನಿಯಮ ಸ್ವಲ್ಪ ಸಾಮಾನ್ಯ ರೂಪದ್ದು ಏಕೆಂದರೆ ಇಲ್ಲಿ ಗಮನಿಸಿ ನಾವು ಯನ್ನು ಬಲ ಬದಿಯಿಂದ ತೆಗೆದುಕೊಂಡಿದ್ದೇವೆ ಏಕೆಂದರೆ ಈ ಫಂಕ್ಷನ್ ಮಧ್ಯಂತರ ವನ್ನು ನಾವು a ಇಂದ b ಗೆ ತೆಗೆದುಕೊಂಡಿದ್ದೇವೆ ಆದ್ದರಿಂದ ಇದು ಈ ಹೆಚ್ಚು ಸಾಮಾನ್ಯ ಫಾರಂ ಮತ್ತು ಎರಡು ಫಂಕ್ಷನ್ ತೆರೆದ ಮಧ್ಯಂತರ I ದಲ್ಲಿ ದಿಫರೆನ್ಸಿಯಬಲ್ ಮತ್ತು ಸ್ವಾಭಾವಿಕವಾಗಿ ಅವುಗಳು a ಯನ್ನು ಹೊಂದಿರುವ ಮೇಲೆ ನಿರಂತರ ಮತ್ತುಈ ಯು ಆಗಿರುತ್ತದೆ ಆದ್ದರಿಂದ ಈಗ ಎಲ್ಲೋ ಮಧ್ಯಂತರದಲ್ಲಿರುತ್ತದೆ ಗಡಿಯಲ್ಲಿ ಅಲ್ಲ ಆದ್ದರಿಂದ ಮತ್ತು ಈ ಮಧ್ಯಂತರದಲ್ಲಿ ಹೊಂದಿದ್ದರೆ ಏನಾದರೂ ಆಗಬಹುದು ಆಗ ನಮಗೆ ಅಂತಹ ನಿರ್ಬಂಧಗಳು ಅಗತ್ಯವಿಲ್ಲ ಆದರೆ ಹೊರತುಪಡಿಸಿ g ಒಂದು ಕಣ್ಮರೆಯಾಗದು ಆದ್ದರಿಂದ ಈ ಸಂದರ್ಭದಲ್ಲಿ ಮಿತಿಯನ್ನು ಇಲ್ಲಿ ಸುಲಭವಾಗಿ ಸಾಬೀತುಪಡಿಸಬಹುದು ಈಗ ಇಲ್ಲಿ ಎಡ ಅಥವಾ ಬಲ ಪರಿಕಲ್ಪನೆ ಇಲ್ಲ ಆದ್ದರಿಂದ ಬಲಭಾಗದ ಮಿತಿ ಅಸ್ತಿತ್ವದಲ್ಲಿದ್ದಾಗ ಮಿತಿ ಸರಳವಾಗಿ ಎಂಬುದು ಗೆ ಸಮಾನವಾಗಿರುತ್ತದೆ ಮತ್ತು ಪುರಾವೆ ನಾವು ಈಗಾಗಲೇ ಹೊಂದಿದ್ದನ್ನು ಹೋಲುತ್ತದೆ ಏಕೆಂದರೆ ಈಗ ನಾವು ಇಲ್ಲಿ ಈ I ದಲ್ಲಿ ಎರಡು ಮಧ್ಯಂತರಗಳನ್ನು ಪರಿಗಣಿಸಬಹುದು ಆದ್ದರಿಂದ ಮತ್ತು ತೆಗೆದುಕೊಳ್ಳುವಾಗ ಮತ್ತು ಆಗಿದ್ದಾಗ ನಾವು ಮಧ್ಯಂತರವನ್ನು ಸಹ ಪರಿಗಣಿಸಬಹುದು ಆದ್ದರಿಂದ ಈ ಎರಡು ಮಧ್ಯಂತರಗಳಲ್ಲಿ ನಾವು ಹಿಂದಿನ ಫಲಿತಾಂಶವನ್ನು ಅನ್ವಯಿಸುತ್ತೇವೆ ಅದು ಗೆ ಸಮಾನವಾಗಿರುತ್ತದೆ ಎಂದು ಮತ್ತು ನಾವು ಆ ಫಲಿತಾಂಶವನ್ನು ಈ ಮಧ್ಯಂತರಕ್ಕೆ ಅನ್ವಯಿಸಿದಾಗ ಮತ್ತು ಆ ಅನ್ನು ಎರಡೂ ಮಿತಿಗಳ ಋಣಾತ್ಮಕ ಬದಿಗಳಿಂದ ಬಲಭಾಗದಿಂದ ಪಡೆಯುತ್ತೇವೆ ಮತ್ತು ಎಡಭಾಗದಿಂದ ನಾವು ಅದೇ ಫಲಿತಾಂಶವನ್ನು ಪಡೆಯುತ್ತೇವೆ ಅದು ಇದು ತೀರ್ಮಾನಿಸುತ್ತದೆ ಆದ್ದರಿಂದ ಮತ್ತೊಂದು ಪ್ರಮುಖ ಟೀಕೆ ಆದ್ದರಿಂದ ಈ ಎಲ್ ಹಾಸ್ಪಿಟಲ್ ನಿಯಮವು ಮತ್ತು ಫಂಕ್ಷನ್ ಕಾರ್ಯಗಳನ್ನು ನಲ್ಲಿ ವ್ಯಾಖ್ಯಾನಿಸದಿದ್ದಾಗ ಸಹ ಪ್ರಕರಣವನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಆದ್ದರಿಂದ ನಾವು ಹಿಂದಿನ ಎರಡು ಫಲಿತಾಂಶಗಳಲ್ಲಿ ಏನು ತೆಗೆದುಕೊಂಡಿದ್ದೇವೆ g ಎಂದು ಆದ್ದರಿಂದ ಆ ಸಮಯದಲ್ಲಿ ಫಂಕ್ಷನ್ ಕಾರ್ಯ ಮೌಲ್ಯಗಳು ಆದರೆ ಮಾದರಿ ಕಾರ್ಯಕ್ಕಾಗಿ ಈ ಎರಡು ಕಾರ್ಯಗಳನ್ನು ನಲ್ಲಿ ನಿಖರವಾಗಿ ವ್ಯಾಖ್ಯಾನಿಸದಿದ್ದರೆ ಅದೇ ನಿಯಮವನ್ನು ಅನ್ವಯಿಸಬಹುದು ಆದರೆ ಅವುಗಳ ಮಿತಿಗಳು ಆದ್ದರಿಂದ ಮಿತಿ ಮತ್ತು ಆದ್ದರಿಂದ ಈ ಸಂದರ್ಭದಲ್ಲಿ ಸಹ ನಾವು ಈ ಮೊದಲು ಮತ್ತೊಂದು ಹೇಳಿಕೆಯಲ್ಲಿ ಸ್ಥಾಪಿಸಿದ ಫಲಿತಾಂಶವನ್ನು ಅನ್ವಯಿಸಬಹುದು ಆದ್ದರಿಂದ ನಾವು ಪಡೆದ ಮೊದಲ ಉತ್ಪನ್ನ ಕೂಡ a ನಲ್ಲಿ 0 ಮತ್ತು ಮತ್ತು ಉತ್ಪನ್ನಗ ಹಿಂದಿನ ವಿಧಿಸಲಾದ ಷರತ್ತುಗಳನ್ನು ಪಾಲಿಸುತ್ತದೆ ಎಂದು ನಾವು ಅರಿತುಕೊಂಡರೆ ಮುಖ್ಯವಾಗಿ ನಿರಂತರತೆ ಡಿಫರೆನ್ಸ್ಬಿಲಿಟಿ differentiability ಯನ್ನು ನಂತರ ಈ ಅನುಪಾತಕ್ಕೆ L ಹಾಸ್ಪಿಟಲ್ಸ್ ನಿಯಮ ಅನ್ವಯಿಸಬಹುದು ಆದ್ದರಿಂದ ನಾವು ಮಾಡಬಹುದು ನಾವು ಮತ್ತೆ L ಹಾಸ್ಪಿಟಲ್ಸ್ ನಿಯಮವನ್ನು ಭಾಗಿಸು ಏಕೆಂದರೆ ಇದೇ ರೀತಿಯ ಸಂದರ್ಭಗಳು ಈಗ ಮತ್ತು ನಡೆಯುತ್ತಿದೆ ಏಕೆಂದರೆ ಅವೆರಡೂ ನಂತರ ಈ ಮಿತಿ ಯು ಡಬಲ್ಉತ್ಪನ್ನಗಳಿಗೆ ಸಮಾನ ಮತ್ತು ಯು ಡಬಲ್ ಉತ್ಪನ್ನಗಳ ಅನುಪಾತ ಆದಾಗ ಸಮಾನವಾಗಿರುತ್ತದೆ ಎಂದು ನಿಯಮ ಹೇಳುತ್ತದೆ ಆದ್ದರಿಂದ ಇದನ್ನು ಮತ್ತೆ ಹೆಚ್ಚು ಸಾಮಾನ್ಯೀಕರಿಸಲಾಗಿದೆ ಈ ಮಿತಿಯನ್ನು ಅನುಪಾತದ ಮಿತಿ ಮೂಲಕ ಮೌಲ್ಯಮಾಪನ ಮಾಡಬಹುದು ಆದರೆ ಈ ಎರಡು ಮತ್ತು ಅಥವಾ x a ಆದಾಗ ಆದಲ್ಲಿ ನಾವು ಮತ್ತೆ L ಹಾಸ್ಪಿಟಲ್ಸ್ ನಿಯಮ ಅನ್ವಯಿಸಬಹುದು ಆದ್ದರಿಂದ ಅದೇ ಮಿತಿಯು ಎರಡನೇ ವ್ಯುತ್ಪನ್ನಭಾಗಿಸು ಎರಡನೆಯ ವ್ಯುತ್ಪನ್ನವನ್ನು ಅಥವಾ ನಾವು ಮುಂದುವರಿಸಬಹುದು ಉದಾಹರಣೆಗೆ ಇಲ್ಲಿ ಕ್ಷಮಿಸಿ ಆದ್ದರಿಂದ ನ ಡಬಲ್ ವ್ಯುತ್ಪನ್ನವು ಕಣ್ಮರೆಯಾಗುತ್ತದೆ ಮತ್ತು ಈ ಡಬಲ್ ವ್ಯುತ್ಪನ್ನವು ಕೂಡ ಕಣ್ಮರೆಯಾಗುತ್ತದೆ ಆದ್ದರಿಂದ ನಾವು ಈ ಎಲ್ ಹಾಸ್ಪಿಟಲ್ ನಿಯಮವನ್ನು ಒಟ್ಟಾಗಿ ಡಬಲ್ ಉತ್ಪನ್ನವನ್ನು ಡಬಲ್ ಉತ್ಪನ್ನದಿಂದ ಭಾಗಿಸಬಹುದು ಮತ್ತು ಈ ಮಿತಿಯನ್ನು ಅನ್ವಯಿಸಬಹುದು ಆದ್ದರಿಂದ ಎಲ್ ಹಾಸ್ಪಿಟಲ್ ನಿಯಮವೂ ಅನ್ವಯಿಸುತ್ತದೆ ಆದ್ದರಿಂದ ಇಲ್ಲಿ ಮತ್ತೊಂದು ಸಾಮಾನ್ಯೀಕರಣ ನಾವು ಕೆಲವು ಸೀಮಿತ ಸಂಖ್ಯೆ ಈ ಫಲಿತಾಂಶವನ್ನು ಅಥವಾ ಮಾಡಿದಾಗ ಮಿತಿಯನ್ನು ಅನ್ವಯಿಸಬಹುದು ಆದ್ದರಿಂದ ಇದು ಸಾಮಾನ್ಯ ನಿಯಮವಾಗಿದ್ದು ಉದಾಹರಣೆಗೆ ಈ ಅನಂತ ಪ್ರಕರಣ ನಾವು ಇಲ್ಲಿ ಸಾಬೀತು ಪಡಿಸುತ್ತಿಲ್ಲ ಆದರೆ ಒಬ್ಬರು ಎಲ್ ಹಾಸ್ಪಿಟಲ್ ನಿಯಮವನ್ನು ಸಹ ಅನ್ವಯಿಸಬಹುದು ಆದ್ದರಿಂದ ಈಗ ಈ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನಂತ ಭಾಗಿಸು ಅನಂತ ರೂಪಕ್ಕೆ ವಿಸ್ತರಿಸಲಾಗಿದೆ ಆದ್ದರಿಂದ ಹಿಂದಿನ ಸಂದರ್ಭಕ್ಕೆ ಹೋಲುವಂತೆ ಅಥವಾ ಆದಾಗ ಈ ಮತ್ತು ಎಂದು ಊಹಿಸಿಕೊಳ್ಳ ಆದರೆ ಈಗ ನಾವು ಹೊಂದಿರುವ ವ್ಯತ್ಯಾಸಗಳು ಬದಲಿಗೆ ಅವುಗಳು ಗೆ ಒಲವು ತೋರುತ್ತಿದೆ ಮತ್ತು ಈ ಸಂದರ್ಭದಲ್ಲಿ ಈ ಎರಡು ಕಾರ್ಯಗಳ ಅನುಪಾತದ ಈ ಮಿತಿಯು ಅವುಗಳ ಉತ್ಪನ್ನಗಳ ಅನುಪಾತದ ಮಿತಿಯಾಗಿರುತ್ತದೆ ಎಂಬ ನಿಯಮವನ್ನು ನಾವು ಹೊಂದಿದ್ದೇವೆ ಈ ಮತ್ತು 0 ಗೆ ಹೋದಾಗ ಇಲ್ಲಿ ಬಲಭಾಗದಲ್ಲಿರುವ ಮಿತಿವನ್ನು ಒದಗಿಸಿದರೆ ಇದು ಅಸ್ತಿತ್ವದಲ್ಲಿದೆ ಆದ್ದರಿಂದ ಮಿತಿ ಅಸ್ತಿತ್ವದಲ್ಲಿದೆ ಆದ್ದರಿಂದ ನಾವು ಇಲ್ಲಿಯವರೆಗೆ ಚರ್ಚಿಸಿದ ಎಲ್ಲ ಫಲಿತಾಂಶಗಳನ್ನು ನಾವು ಸೇರಿಸಿದರೆ ಅವು ಎರಡು ಎಂದು ಅವು ಎರಡು ರೂಪಗಳಾಗಿರಬಹುದು ಆದ್ದರಿಂದ ಫಾರ್ಮ್ ಅಥವಾ ಫಾರ್ಮ್ ಎರಡು ಕಾರ್ಯಗಳ ಅನುಪಾತದ ಮಿತಿಯು ಅಥವಾ ಎರಡೂ ಸಂದರ್ಭಗಳಲ್ಲಿ ಅವುಗಳ ಉತ್ಪನ್ನಗಳ ಅನುಪಾತಗಳ ಮಿತಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದು ನಾನು ಮೊದಲು ಹೇಳಿದ ಮತ್ತೊಂದು ಪ್ರಮುಖ ಟೀಕೆ ಆದ್ದರಿಂದ ಇಲ್ಲಿ ಈ ಮಿತಿ ಅಸ್ತಿತ್ವದಲ್ಲಿಲ್ಲದಿದ್ದರೆ ಉತ್ಪನ್ನಗಳ ಮಿತಿ ಅಸ್ತಿತ್ವದಲ್ಲಿಲ್ಲದಿದ್ದರೆ ನ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ಇದರ ಅರ್ಥವಲ್ಲ ಸರಳ ಉದಾಹರಣೆಯಿಂದ ನಾವು ಇದನ್ನು ನೋಡಬಹುದು ಆದ್ದರಿಂದ ನಾವು ಈ ಅನ್ನು ಪರಿಗಣಿಸಿದರೆ ಆದ್ದರಿಂದ ಈ ಸಂದರ್ಭದಲ್ಲಿ ಇಲ್ಲಿರುವ ರೂಪ ಏನು ಎಂದು ನಾವು ನೋಡಿದರೆ ಏನಾಗುತ್ತಿದೆ ಆದ್ದರಿಂದ ಇಲ್ಲಿ ಏನೋ ಸೀಮಿತ ಗೆ ಹೋಗುತ್ತದೆ ಆದ್ದರಿಂದ ಅಂಶ ಯನ್ನು ಮತ್ತೆ ಭಾಗಿಸಿದಾಗ ಆದ್ದರಿಂದ ನಾವು ಫಾರ್ಮ್ ಅನ್ನು ಹೊಂದಿದ್ದೇವೆ ಮತ್ತು ಈ ಸಂದರ್ಭದಲ್ಲಿ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಸರಳವಾಗಿ ಅನ್ವಯಿಸಿದರೆ ಏನಾಗಬಹುದು ಆದ್ದರಿಂದ ಇಲ್ಲಿ ನೀವು ಅಂಶದ ಉತ್ಪನ್ನ ತೆಗೆದುಕೊಂಡರೆ ಇದು ಆಗಿದೆ ಆಗಿ ಪರಿಣಮಿಸುತ್ತದೆ ಮತ್ತು ಈ x ನ ಉತ್ಪನ್ನದ ಮಿತಿಯು ಮತ್ತು ಮಿತಿ ಆದ್ದರಿಂದ ಇಲ್ಲಿ ಮಿತಿ ಈ ಸಂದರ್ಭದಲ್ಲಿ ವ್ಯಾಖ್ಯಾನಿಸಲಾಗಿಲ್ಲ ಆದ್ದರಿಂದ ಮೂಲತಃ ಈ ಮಿತಿಯನ್ನು ಇಲ್ಲಿ ಮತ್ತು ಎಂದು ವ್ಯಾಖ್ಯಾನಿಸಲಾಗಿಲ್ಲ ಆದ್ದರಿಂದ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಆದರೆ ನಾವು ಇದನ್ನು ನಂತಹ ಇತರ ಕೆಲವು ವಿಧಾನಗಳಲ್ಲಿ ಮೌಲ್ಯಮಾಪನ ಮಾಡಿದರೆ ಮತ್ತು ನಾವು ಎಂದು ಪುನಃ ಬರೆಯುತ್ತೇವೆ ಆದ್ದರಿಂದ ನಾವು ಈ ಇಲ್ಲಿ ಗೆ ಭಾಗಿಸಿ ನಂತರ ಮತ್ತು ಬೇರ್ಪಡಿಸುತ್ತೇವೆ ಆದ್ದರಿಂದ ನಮಗೆ ಎಂದರೆ ಈ ಮತ್ತು ಈಗ ನಾವು ಈ ಮಿತಿಯನ್ನು ನೇರವಾಗಿ ಮೌಲ್ಯಮಾಪನ ಮಾಡಬಹುದು ಆದ್ದರಿಂದ ಆದ್ದರಿಂದ ಯಾವಾಗ ಆದ್ದರಿಂದ ಈ ಆದರೆ ಇಲ್ಲಿ ಮತ್ತು ಈ ಏನಾದರೂ ಸೀಮಿತ ಆಗುತ್ತದೆ ಆದ್ದರಿಂದ ಯಾವುದನ್ನಾದರೂ ಸೀಮಿತಗೊಳಿಸಿ ಮತ್ತು ಇಂದ ಭಾಗಿಸಿದಾಗ ಹೋಗುತ್ತದೆ ಆದ್ದರಿಂದ ಇಲ್ಲಿ ಎರಡನೇ ಭಾಗ ವು ಆದಾಗ ಗೆ ಹೋಗುತ್ತದೆ ಆದ್ದರಿಂದ ನಮ್ಮಲ್ಲಿ ಎಂದರೆ ಈ ಮಿತಿ ಆದ್ದರಿಂದ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸುವ ಮೂಲಕ ನಾವು ಇಲ್ಲಿ ತೀರ್ಮಾನಿಸಿದ್ದರೆ ಏಕೆಂದರೆ ಈ ಮಿತಿ ಅಸ್ತಿತ್ವದಲ್ಲಿಲ್ಲ ಮತ್ತು ನಾವು ಅಸ್ತಿತ್ವದಲ್ಲಿಲ್ಲ ಎಂದು ಹೇಳಿಕೊಳ್ಳಬಹುದಿತ್ತು ಆದರೆ ಅದು ತಪ್ಪು ತೀರ್ಮಾನಗಳಾಗಿರಬಹುದು ಆದ್ದರಿಂದ ನಾವು ಪ್ರತಿ ಬಾರಿಯೂ ಬರೆದ ಉತ್ಪನ್ನಗಳ ಅನುಪಾತದ ಮಿತಿಯನ್ನು ಒದಗಿಸುತ್ತದೆ ಎಂಬ ನಿಯಮದಲ್ಲಿದೆ ಆದ್ದರಿಂದ ಅದು ಬಹಳ ಮುಖ್ಯ ಈಗ ಇಲ್ಲಿ ಒಂದು ಉದಾಹರಣೆ ಆದ್ದರಿಂದ ಇದನ್ನು ಮಾಡೋಣ ಆದ್ದರಿಂದ ಅವು ನಿಜವಾದ ಸಂಖ್ಯೆ ಮತ್ತು ನಮ್ಮಲ್ಲಿ ಈ ಇದೆ ಆದ್ದರಿಂದ ಈ ಸಂದರ್ಭದಲ್ಲಿ ನಾವು ಮತ್ತು ದ ಯಾವ ಮೌಲ್ಯಗಳಿಗೆ ಕಾರ್ಯಗಳು ನಿರಂತರವಾಗಿರುತ್ತವೆ ಎಂಬುದನ್ನು ಕಂಡುಹಿಡಿಯಲು ಬಯಸುತ್ತೇವೆ ಆದ್ದರಿಂದ ಪಂಕ್ಷನ್ ಕಾರ್ಯ ವು ಮಧ್ಯಂತರದಲ್ಲಿ ನಿರಂತರವಾಗಿರುತ್ತದೆ ಆದ್ದರಿಂದ ಈಗ ನಿರಂತರತೆಗಾಗಿ ನಮಗೆ ಏನು ಬೇಕು ಆದ್ದರಿಂದ ಈ ಕಾರ್ಯದ ನಿರಂತರತೆಗಾಗಿ ಈ ಮಿತಿ ಯು ಏಕೆಂದರೆ ನಲ್ಲಿ ಕಾರ್ಯವನ್ನು ಆದ್ದರಿಂದ ಕಾರ್ಯವು ನಿರಂತರವಾಗಿರುವ ಎಲ್ಲೆಡೆ ಆಗಿರುತ್ತದೆ ಸಮಸ್ಯೆ ಆದ್ದರಿಂದ ಇಲ್ಲಿ ಆದಾಗ ಈ ಸುಂದರ ಫಂಕ್ಷನ್ ಅನ್ನು ವಿವರಿಸಲಾಗಿದೆ ಹೊಂದಿದ್ದೇವೆ ಆದ್ದರಿಂದ ಇದು ನಿರಂತರ sin ನಿರಂತರ ನಿರಂತರವಾಗಿರುತ್ತದೆ ಆದ್ದರಿಂದ ಕಾರ್ಯವು ನಿರಂತರವಾಗಿರುತ್ತದೆ ಏಕೈಕ ಸಮಸ್ಯೆ ಅದು ನಲ್ಲಿ ರಚಿಸಬಹುದು ಆದ್ದರಿಂದ ನಾವು ಈಗ ಇಲ್ಲಿ ಹೊಂದಿಸುತ್ತಿದ್ದೇವೆ ಈ ಮಿತಿಗೊಳಿಸಿದರೆ ನಂತರ ಈ ಕಾರ್ಯವು ನಿರಂತರವಾಗುತ್ತದೆ ಆದ್ದರಿಂದ ಈ ಸ್ಥಿತಿಯಿಂದ ನಾವು ಮತ್ತು ಲೆಕ್ಕಾಚಾರ ಮಾಡುತ್ತೇವೆ ಆದ್ದರಿಂದ ಮತ್ತು ದ ಯಾವ ಮೌಲ್ಯಗಳು ಇಲ್ಲಿಈ ಅಭಿವ್ಯಕ್ತಿ ಅಥವಾ ಇಲ್ಲಿ ಈ ಮಿತಿ ಸಮಾನವಾಗಿರುತ್ತದೆ ಆದ್ದರಿಂದ ಈಗ ಇಲ್ಲಿ ನಾವು ಈ ಮಿತಿಯನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ನಾವು 0 ಮತ್ತು 0 ಆದ್ದರಿಂದ ನಾವು ಮೂಲತಃ ಫಾರ್ಮ್ ಅನ್ನು ಹೊಂದಿದ್ದೇವೆ ಆದ್ದರಿಂದ ಈ ಅಭಿವ್ಯಕ್ತಿಗೆ ಎಲ್ ಹಾಸ್ಪಿಟಲ್ ನಿಯಮವನ್ನು ಅನ್ವಯಿಸೋಣ ಆದ್ದರಿಂದ ನಾವು L ಹಾಸ್ಪಿಟಲ್ಸ್ ನಿಯಮ ಮತ್ತು ಆಗುತ್ತದೆ ಮತ್ತು ಆಗಿ ಪರಿಣಮಿಸುತ್ತದೆ ಮತ್ತು ನಿಂದ ಭಾಗಿಸಲ್ಪಡುತ್ತದೆ ಆದ್ದರಿಂದ ನಾವು ವ್ಯುತ್ಪನ್ನವನ್ನು ತೆಗೆದುಕೊಂಡಾಗ ಆಗುತ್ತದೆ ಮತ್ತು ನಾವು ಇಲ್ಲಿ ಮಿತಿಯನ್ನು ತೆಗೆದುಕೊಳ್ಳುತ್ತೇವೆ ಈಗ ಈ ಕಾರ್ಯಕ್ಕೆ ಏನಾಗುತ್ತಿದೆ ಎಂದು ನೀವು ಅರಿತುಕೊಂಡರೆ ಈಗ ಇಲ್ಲಿ ಆದ್ದರಿಂದ ನಾವು ಮತ್ತು ನಂತರ ಈ ಅನ್ನು ಹೊಂದಿದ್ದೇವೆ ಆದ್ದರಿಂದ ಇಲ್ಲಿರುವ ಸಹ ಆದ್ದರಿಂದ ನಾವು ಇಲ್ಲಿ ಅನ್ನು ರಿಂದ ಭಾಗಿಸಿ ನಂತರ ಆದ್ದರಿಂದ ಇಲ್ಲಿ ಈ ಎಂದು ಪಡೆದಿದ್ದೇವೆ ಆದ್ದರಿಂದ ನಾವು ಈಗ ಮತ್ತಷ್ಟು ಮುಂದುವರಿಸಲು ಅಥವಾ ಈ ಮಿತಿಯನ್ನು ಎಂದು ಹೊಂದುವ ಏಕೈಕ ಸಾಧ್ಯತೆ ಗೆ ಸಮನಾದಾಗ ಇರುತ್ತದೆ ಏಕೆಂದರೆ ನಂತರ ನಾವು ಫಾರ್ಮ್ ಅನ್ನು ಪಡೆಯುತ್ತೇವೆ ಮತ್ತು ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಮತ್ತಷ್ಟು ಅನ್ವಯಿಸಬಹುದು ಆದರೆ ಈ ಸಂದರ್ಭದಲ್ಲಿ ಮತ್ತಷ್ಟು ಮುಂದುವರಿಸಲು ನಾವು ಏನು ಹೊಂದಿಸಬಹುದು ಈ ಮಿತಿಯನ್ನು 1 ಎಂದು ಹೊಂದಲು ನಾವುಹೊಂದಿಸಬಹುದು ಅನ್ನು ಗೆ ಸಮನಾಗಿ ಹೊಂದಿಸಬಹುದು ಏಕೆಂದರೆ ಆದಾಗ ನಾವು ಮತ್ತಷ್ಟು ಮುಂದುವರಿಯಬಹುದು ಮತ್ತು ಎಲ್ ಹಾಸ್ಪಿಟಲ್ ನಿಯಮವನ್ನು ಮತ್ತೆ ಅನ್ವಯಿಸಬಹುದು ಆದ್ದರಿಂದ ಈ ಎಲ್ ಹಾಸ್ಪಿಟಲ್ ನಿಯಮವನ್ನು ಮತ್ತೆ ಅನ್ವಯಿಸುವುದರಿಂದ ನಾವು ಈಗಾಗಲೇ ಒಂದು ಷರತ್ತನ್ನು ಪಡೆದುಕೊಂಡಿದ್ದೇವೆ ಗೆ ಸಮಾನವಾಗಿರುತ್ತದೆ ಮತ್ತು ಈಗ ನಾವು ಅನ್ವಯಿಸಿದರೆ ಆದ್ದರಿಂದ ಮತ್ತೆ ಇಲ್ಲಿ ವ್ಯುತ್ಪನ್ನ ಆದ್ದರಿಂದ ಆದ್ದರಿಂದ ಕ್ಷಮಿಸಿ ಮತ್ತು ನ ವ್ಯುತ್ಪನ್ನ ಇರುತ್ತದೆ ಏಕೆಂದರೆ ನಿಮಗೆ ಆದ್ದರಿಂದ ಇದು ಮತ್ತು ಭಾಗಿಸಲಾಗಿದೆ ಮತ್ತು ಈಗ ನಾವು ಇಲ್ಲಿ ಯಾವ ರೂಪವನ್ನು ಪಡೆಯುತ್ತಿದ್ದೇವೆ ಎಂದು ಪರಿಶೀಲಿಸಿದರೆ ಆದ್ದರಿಂದ ಈ ಮಾಡುತ್ತದೆ ಇಲ್ಲಿ ಮಾಡುತ್ತದೆ ಆದ್ದರಿಂದ ನಾವು ಅಂಶದಲ್ಲಿ ಅನ್ನು ಪಡೆಯುತ್ತಿದ್ದೇವೆ ಮತ್ತು ಭಾಗಿಸಿದಾಗ ಅದು ಮತ್ತೆ ಆದ್ದರಿಂದ ನಾವು ಫಾರ್ಮ್ ಪಡೆಯುತ್ತಿದ್ದೇವೆ ಆದ್ದರಿಂದ ನಾವು ಎಲ್ ಹಾಸ್ಪಿಟಲ್ ನಿಯಮವನ್ನು ಮತ್ತೊಮ್ಮೆ ಈ ಅಭಿವ್ಯಕ್ತಿಗೆ ಅನ್ವಯಿಸಬಹುದು ಆದ್ದರಿಂದ ಇಲ್ಲಿ ನಾವು ಈ ಮತ್ತು ಆದ್ದರಿಂದ ನೀಡುತ್ತದೆ ಆದ್ದರಿಂದ ಅದು ಆಲ್ಫಾ ಮತ್ತು ಮತ್ತು ಇದು ತದನಂತರ ಮತ್ತೆ ಉತ್ಪನ್ನವಾಗಿ ಪರಿಣಮಿಸುತ್ತದೆ ಪರಿಣಮಿಸುತ್ತದೆ ಭಾಗಿಸು ಕಾರಣ ಇಲ್ಲಿ ಹಾಗು ಇದರ ಡೆರಿವೆಟಿಯು 6 ಆದ್ದರಿಂದ ಈಗ ನಾವು ಮತ್ತೆ ಪರಿಶೀಲಿಸಿದರೆ ಇಲ್ಲಿ ಮೌಲ್ಯ ಏನು ಆದ್ದರಿಂದ ಈ ಇರುತ್ತದೆ ಆದ್ದರಿಂದ ಈ ಅಭಿವ್ಯಕ್ತಿ ಆಗುತ್ತದೆ ಮತ್ತು ನಂತರ ಇಲ್ಲಿ ಇದು ಮತ್ತು ನಂತರ ಆದ್ದರಿಂದ ಇದು ಅಂಶದಲ್ಲಿ ಇದೆ ನಾವು ಅನ್ನು ರಿಂದ ಭಾಗಿಸುತ್ತೇವೆ ಮತ್ತು ಮಿತಿಯನ್ನು ಪಡೆಯುತ್ತೇವೆ ಆದ್ದರಿಂದ ಈ ಮೌಲ್ಯವನ್ನು ಎಂದು ಹೊಂದಲು ನಾವು ಆ ಅನ್ನು ಹೊಂದಿಸಬೇಕಾಗಿದೆ ಆದ್ದರಿಂದ ನಮಗೆ ಸಿಕ್ಕಿತು ಆದ್ದರಿಂದ ನೀವು ಈ ಎರಡು ಮತ್ತು ಸಮೀಕರಣಗಳನ್ನು ಪರಿಹರಿಸಿ ಆದ್ದರಿಂದ ನಾವು ಮತ್ತು ಆದ್ದರಿಂದ ಈ ಮತ್ತು ಮೌಲ್ಯಗಳಿಗೆ ಈ ಕಾರ್ಯವು ನಿರಂತರವಾಗುವುದು ಅಥವಾ ಬೇರೆ ರೀತಿಯಲ್ಲಿ ಇಲ್ಲಿ ಈ ಮಿತಿ ಆಗಿ ಪರಿಣಮಿಸುತ್ತದೆ ಕಾರ್ಯವನ್ನು ನಲ್ಲಿ ಎಂದು ವ್ಯಾಖ್ಯಾನಿಸಲಾಗಿದೆ ಆದ್ದರಿಂದ ಈ ಉಪನ್ಯಾಸಗಳನ್ನು ತಯಾರಿಸಲು ನಾವು ಬಳಸಿದ ಉಲ್ಲೇಖಗಳು ಇವು ಆದ್ದರಿಂದ ಪಿಸ್ಕುನೋವ್ ಅವರ ಅವಿಭಾಜ್ಯ ಮತ್ತು ಭೇದಾತ್ಮಕ ಕಲನಶಾಸ್ತ್ರ ಮತ್ತು ಇದು ಸಂಪುಟ 1 ಕ್ರೆಸ್ಜಿಗ್ ಅಡ್ವಾನ್ಸ್ಡ್ ಇಂಜಿನಿಯರಿಂಗ್ ಗಣಿತ ಮತ್ತು ಥಾಮಸ್ ಕ್ಯಾಲ್ಕುಲಸ್ ಆದ್ದರಿಂದ ನಾವು ಇಂದು ಏನು ಕಲಿತಿದ್ದೇವೆ ಈ ಅನಿರ್ದಿಷ್ಟ ರೂಪಗಳನ್ನು ಅವು ನಂತಹ ಹಲವಾರು ರೂಪಗಳನ್ನು ತೆಗೆದುಕೊಳ್ಳಬಹುದು ಆದ್ದರಿಂದ ಅಥವಾ ಫಾರ್ಮ್ ಅನ್ನು ನಾವು ಹೊಂದಿರುವಾಗ ಅಂತಹ ಮಿತಿಗಳನ್ನು ಹೇಗೆ ಲೆಕ್ಕಾಚಾರ ಮಾಡುವುದು ಎಂದು ನಾವು ಇಂದು ಕಲಿತಿದ್ದೇವೆ ಮತ್ತು ಈ ಮಿತಿಯನ್ನು ಲೆಕ್ಕಾಚಾರ ಮಾಡಲು ಉಪಯುಕ್ತವಾದ ಎಲ್ ಹಾಸ್ಪಿಟಲ್ ನಿಯಮವೆಂದರೆ ಅಥವಾ ಅನುಪಾತಕ್ಕೆ ನಾವು ಇಲ್ಲಿ ಫಾರ್ಮ್ ಅನ್ನು ಹೊಂದಿದ್ದೇವೆ ಈ ಮಿತಿಯನ್ನು ಅನುಪಾತಗಳ ಮಿತಿಗೆ ಸಮನಾಗಿರುತ್ತದೆ ಎಂದು ಹೇಳುವ ಈ ನಿಯಮವನ್ನು ನಾವು ಅನ್ವಯಿಸಬಹುದು ಮತ್ತು ಮತ್ತೆ ಈ ಮತ್ತು ಇವೆರಡೂ ರೂಪವನ್ನು ಪಡೆದುಕೊಂಡರೆ ಫಾರ್ಮ್ ಅಥವಾ ಆಗಿದ್ದರೆ ನಾವು ಮತ್ತೆ ನಿಯಮವನ್ನು ಅನ್ವಯಿಸಬಹುದು ಮತ್ತು ನಂತರ ನಾವು ಈ ಮಿತಿಯನ್ನು ಎರಡನೇ ಉತ್ಪನ್ನಗಳ ಅನುಪಾತದ ಮಿತಿಗೆ ಸಮನಾಗಿರಿಸುತ್ತೇವೆ ಮತ್ತು ನಾವು ಮಿತಿಯನ್ನು ಪಡೆಯುವವರೆಗೆ ಮತ್ತಷ್ಟು ಮುಂದುವರಿಸಬಹುದು ಆದರೆ ಆ ಪ್ರಮುಖ ಅಂಶವೆಂದರೆ ಈ ನಿಯಮಗಳು ಮಾನ್ಯವಾಗಿದ್ದಾಗ ಆ ಮಿತಿಗಳು ಅಸ್ತಿತ್ವದಲ್ಲಿದ್ದಾಗ ಉತ್ಪನ್ನಗಳ ಆ ಮಿತಿಗಳು ಅಸ್ತಿತ್ವದಲ್ಲಿಲ್ಲದಿದ್ದರೆ ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಆಗ ಮೂಲ ಮಿತಿ ಅಸ್ತಿತ್ವದಲ್ಲಿಲ್ಲ ಎಂದು ನಾವು ತೀರ್ಮಾನಿಸಲು ಸಾಧ್ಯವಿಲ್ಲ ಆದ್ದರಿಂದ ಈ ನಿಯಮವು ತುಂಬಾ ಉಪಯುಕ್ತ ನಿಯಮವಾಗಿದೆ ಮುಂದಿನ ಉಪನ್ಯಾಸದಲ್ಲಿ ನಾವು ಇತರ ರೂಪಗಳನ್ನು ಹೇಗೆ ಎದುರಿಸಬೇಕೆಂದು ಕಲಿಯುತ್ತೇವೆ ಉದಾಹರಣೆಗೆ 0 ಹೀಗೆ ಧನ್ಯವಾದಗಳು